ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಈ ಪಾಠಕ್ಕೆ ಸುಸ್ವಾಗತ ಆದ್ದರಿಂದ ಹಿಂದಿನ ತರಗತಿಯಲ್ಲಿ ನಾವು ಕೇಸ್ ಸ್ಟಡಿ 1 ಅನ್ನು ನೋಡಿದ್ದೇವೆ ಮತ್ತು ಇದು ಎರಡನೇ ಕೇಸ್ ಸ್ಟಡಿ ಕೇಸ್ ಸ್ಟಡಿ 2 ಇದು ಹಣಕಾಸು ಸೇವೆಗಳು ಮತ್ತು ವಿಮಾ ಸೇವೆಗಳ ಮಾರ್ಕೆಟಿಂಗ್ ಬಗ್ಗೆ ಆದ್ದರಿಂದ ಮೂಲಭೂತವಾಗಿ ನಾವು ಹಣಕಾಸು ಸೇವೆಗಳ ಬಗ್ಗೆ ಚರ್ಚಿಸುತ್ತೇವೆ ಹಣಕಾಸು ಸೇವೆಗಳಲ್ಲಿ ನಿಮಗೆ ತಿಳಿದಿರುವ ವಿಷಯ ಯಾವುದು ಮತ್ತು ಇದು ನಿಮಗೆ ವಿವಿಧ ರೀತಿಯ ಹಣಕಾಸು ಸೇವೆಗಳ ಮಾರ್ಕೆಟಿಂಗ್ ಬಗ್ಗೆ ವಿಶಾಲವಾದ ಕಲ್ಪನೆಯನ್ನು ನೀಡುತ್ತದೆ ಆದ್ದರಿಂದ ನಾವು ವಿಮಾ ಸೇವೆಗಳ ಮಾರ್ಕೆಟಿಂಗ್ನೊಂದಿಗೆ ಪ್ರಾರಂಭಿಸುತ್ತೇವೆ ಇತರ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಜೀವ ವಿಮೆಯ ಒಳಹೊಕ್ಕು ಕಡಿಮೆ ಮಟ್ಟದಲ್ಲಿದೆ ಕಡಿಮೆ ತಲಾ ಆದಾಯ ಮತ್ತು ಜಿಡಿಪಿದಲ್ಲಿ ಜೀವ ಪ್ರೀಮಿಯಂನ ಕಡಿಮೆ ಕೊಡುಗೆ ಮತ್ತು ಜಿಡಿಎಸ್ ಒಟ್ಟು ದೇಶೀಯ ಉಳಿತಾಯ ಕಡಿಮೆ ನುಗ್ಗುವಿಕೆಗೆ ಇವು ಪ್ರಮುಖ ಕಾರಣ ವಿಮಾ ಉದ್ಯಮವನ್ನು ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಿಸುತ್ತದೆ ಆದ್ದರಿಂದ ಈ ನಿಯಂತ್ರಕ ಆಪರೇಟಿವ್ ಅದು ವಿಮಾ ಉದ್ಯಮದ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ ಹಾಗಾದರೆ ವಿಮಾ ಸೇವೆಗಳಲ್ಲಿ ಮಾರ್ಕೆಟಿಂಗ್ ಮಿಶ್ರಣವೇನು ಆದ್ದರಿಂದ ಉತ್ಪನ್ನವು ಇದು ವಿಮೆಯಾಗಿದೆ ಇದು ವಿಮೆ ಮಾಡಿಸಿದ ಈವೆಂಟ್ನ ಸಂಭವದ ಬಗ್ಗೆ ಭರವಸೆ ನೀಡಿದ ವ್ಯಕ್ತಿಗೆ ಮೊತ್ತವನ್ನು ಪಾವತಿಸುವ ಒಪ್ಪಂದವಾಗಿದೆ ವಿಮೆಯ 2 ವರ್ಗಗಳಿವೆ ಜೀವ ವಿಮೆ ಮತ್ತು ಸಾಮಾನ್ಯ ವಿಮೆ ಸಾಮಾನ್ಯ ವಿಮೆಯು ಅಗ್ನಿಶಾಮಕ ವಿಮೆ ಮೋಟಾರು ವಿಮೆ ಆರೋಗ್ಯ ವಿಮೆ ಬೆಳೆ ವಿಮೆ ಇತ್ಯಾದಿಗಳನ್ನು ಒಳಗೊಂಡಿದೆ ಮತ್ತು ವಿಮೆ ಬ್ಯಾಂಕಿಂಗ್ಗಿಂತಲೂ ಹೆಚ್ಚು ಸಂಪುಟಗಳ ಆಟವಾಗಿದೆ ಅಂದರೆ ಲಾಭದಾಯಕ ಮತ್ತು ಸುಸ್ಥಿರವಾಗಿಸಲು ಹೆಚ್ಚಿನ ಪ್ರಮಾಣದ ವಿಮೆ ಇರಬೇಕು ಆದ್ದರಿಂದ ಬೆಲೆ ಗುರಿಗಳವರೆಗೆ ವಿಮಾ ಯೋಜನೆಯಡಿ ಪ್ರೀಮಿಯಂpremium ದರಗಳನ್ನು ನಿರ್ಧರಿಸಲು 3 ಮುಖ್ಯ ಅಂಶಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ಇವು ಮರಣ ಪ್ರಮಾಣ ಬೆಲೆ ತಂತ್ರವನ್ನು ನಿರ್ಧರಿಸುವಾಗ ಸಾವಿನ ಸರಾಸರಿ ದರವು ಮುಖ್ಯವಾದ ಪರಿಗಣನೆಗಳಲ್ಲಿ ಒಂದಾಗಿದೆ ವೆಚ್ಚಗಳು ಸಂಸ್ಕರಣಾ ವೆಚ್ಚ ಮೂಲಸೌಕರ್ಯ ವೆಚ್ಚ ಏಜೆಂಟರಿಗೆ ಆಯೋಗ ನೋಂದಣಿ ವೆಚ್ಚಗಳು ಪ್ರೀಮಿಯಂpremium ನಿರ್ಣಯದ ಮೊದಲು ಕಂಪನಿಗಳು ಪರಿಗಣಿಸುವ ಪ್ರಮುಖ ವೆಚ್ಚವಾಗಿದೆ ಬಡ್ಡಿ ವಿಮಾ ಕಂಪನಿಯು ನೀಡುವ ಬಡ್ಡಿದರವು ಬ್ಯಾಂಕುಗಳು ಮತ್ತು ಇತರ ಹಣಕಾಸು ಸಂಸ್ಥೆ ನೀಡುವ ಬಡ್ಡಿಗಿಂತ ಹೆಚ್ಚಿದ್ದರೆ ಜನರು ಮಾತ್ರ ವಿಮೆಯಲ್ಲಿ ಹೂಡಿಕೆ ಮಾಡಲು ಬಯಸುತ್ತಾರೆ ಆದ್ದರಿಂದ ವಿಮಾ ಉತ್ಪನ್ನಗಳ ಬೆಲೆಯನ್ನು ನಿರ್ಧರಿಸುವಾಗ ಬಡ್ಡಿದರವು ನಿರ್ಣಾಯಕ ಅಂಶವಾಗಿದೆ ಸ್ಥಳ ವಿತರಣೆಯು ಎಲ್ಲಾ ವಿಮಾ ಕಂಪನಿಯ ಯಶಸ್ಸಿನ ಪ್ರಮುಖ ನಿರ್ಣಾಯಕವಾಗಿದೆ ಗ್ರಾಹಕರನ್ನು ತಲುಪಲು ನೇರ ಮತ್ತು ಪರೋಕ್ಷ ಎರಡೂ ವಿತರಣಾ ಮಾರ್ಗಗಳನ್ನು ಬಳಸಲಾಗುತ್ತದೆ ಈಗ ಒಂದು ದಿನದ ಇ ವಿಮೆ ಮತ್ತು ಎಂ ವಿಮೆ ಅಂದರೆ ಮೊಬೈಲ್ ವಿಮೆ ಎಂದರೆ ಸೇವಾ ವಿತರಣೆಯ ಹೊಸ ಚಾನಲ್ಗಳು ಇದು ಮೂರನೇ ವ್ಯಕ್ತಿಯ ಮೂಲಕ ನೀಡುವ ವಿತರಣೆಯನ್ನು ಬದಲಾಯಿಸಿದೆ ವಿಮಾ ಸೇವೆಗಳಲ್ಲಿನ ಪ್ರಚಾರದ ಗುರಿಗಳಿಗೆ ಮಾರ್ಕೆಟಿಂಗ್ ಪ್ರಚಾರವು ಸ್ಪರ್ಧಾತ್ಮಕ ವಿಮಾ ಉದ್ಯಮದಲ್ಲಿ ನಿರ್ಣಾಯಕ ತಂತ್ರವಾಗುತ್ತದೆ ವೈಯಕ್ತಿಕ ಮಾರಾಟವು ಪ್ರಚಾರ ತಂತ್ರವಾಗಿ ಬಳಸಲಾಗುವ ಪ್ರಮುಖ ಸಾಧನವಾಗಿದೆ ಜಾಹೀರಾತು ಸಾರ್ವಜನಿಕ ಸಂಪರ್ಕ ಮಾರಾಟ ಪ್ರಚಾರ ನೇರ ಅಂಚೆ ಮತ್ತು ಇಂಟರ್ನೆಟ್ ಪ್ರಚಾರದ ಮಿಶ್ರಣದ ಇತರ ಅಂಶಗಳಾಗಿವೆ ನಂತರ ನಾವು ಸಿಬ್ಬಂದಿ ಹೊಂದಿದ್ದೇವೆ ಮಧ್ಯವರ್ತಿಗಳೊಂದಿಗಿನ ಬಲವಾದ ಸಂಬಂಧ ಬಹಳ ಮುಖ್ಯ ಮಾಹಿತಿ ತಂತ್ರಜ್ಞಾನದ ಬಳಕೆಯು ದೊಡ್ಡ ಶಕ್ತವಾಗಿಸುತ್ತದೆ ಮಾಹಿತಿ ತಂತ್ರಜ್ಞಾನದ ಬಳಕೆಯಿಂದ ವಿಮಾ ಸೇವೆ ಸೇರಿದಂತೆ ಎಲ್ಲಾ ರೀತಿಯ ಸೇವೆಗಳನ್ನು ಹೇಗೆ ಸಕ್ರಿಯಗೊಳಿಸಲಾಗುತ್ತಿದೆ ಎಂಬುದನ್ನು ನೀವು ನೋಡಿದ್ದೀರಿ ಏಜೆಂಟರು ಸಹ ಬಹಳ ಮುಖ್ಯವಾದ ಜನರು ಉದ್ಯೋಗಿಗಳ ತರಬೇತಿ ಮತ್ತು ಅಭಿವೃದ್ಧಿ ಅತ್ಯಂತ ಮುಖ್ಯವಾಗಿದೆ ಇದರಿಂದಾಗಿ ಅವರು ವಿಮಾ ಸೇವೆಗಳನ್ನು ಖರೀದಿಸಲು ಗ್ರಾಹಕರನ್ನು ಕೇಳಬಹುದು ಮಾರಾಟ ತಂಡವು ಸಹ ಬಹಳ ಮುಖ್ಯವಾಗಿದೆ ಮತ್ತು ವಿಮಾ ಸೇವೆಗಳಲ್ಲಿನ ಮಾರ್ಕೆಟಿಂಗ್ ಮಿಶ್ರಣಕ್ಕಾಗಿ ಮುಂಚೂಣಿ ಮತ್ತು ಕಾರ್ಯಾಚರಣೆಯ ಸಿಬ್ಬಂದಿಗಳು ಸಹ ಬಹಳ ಮುಖ್ಯ ಪ್ರಕ್ರಿಯೆ ಅಂದರೆ ಆನ್ಲೈನ್ ಮತ್ತು ಆಫ್ಲೈನ್ ಪ್ರಕ್ರಿಯೆಗಳಿವೆಅವು ಗ್ರಾಹಕ ಸ್ನೇಹಪರವಾಗಿರಬೇಕು ಗ್ರಾಹಕರಿಗೆ ಸುಲಭ ಮತ್ತು ಅನುಕೂಲಕರವಾಗಿರಬೇಕು ಪ್ರಕ್ರಿಯೆಯಲ್ಲಿ ಸಂಕೀರ್ಣವಾದ ದಾಖಲಾತಿಗಳು ಇರಲಿವೆ ಮತ್ತು ನಿಯಮಗಳು ಮತ್ತು ಷರತ್ತುಗಳನ್ನು ಖರೀದಿದಾರರಿಗೆ ಸ್ಪಷ್ಟವಾಗಿ ತಿಳಿಸಬೇಕು ಆದ್ದರಿಂದ ವಿಮೆ ಪ್ರಾರಂಭವಾಗುವಾಗ ಹಣವನ್ನು ಪಾವತಿಸುವಾಗ ಅವರು ಮೋಸ ಹೋಗುವುದಿಲ್ಲ ಭೌತಿಕ ಪುರಾವೆಗಳ ಶಾಖೆ ಲೋಗೊ ಸಂಕೇತ ಮತ್ತು ವೆಬ್ಸೈಟ್ ವಿಮಾ ಸೇವೆಯನ್ನು ಖರೀದಿಸುವ ಬಗ್ಗೆ ಯೋಚಿಸುವಾಗ ಗ್ರಾಹಕರು ನೋಡುವ ಭೌತಿಕ ಪುರಾವೆಗಳು ಇವು ಆದ್ದರಿಂದ ವಿಮಾ ಸೇವೆಗಳಲ್ಲಿನ ಮಾರ್ಕೆಟಿಂಗ್ ಮಿಶ್ರಣದ 7 ತುಣುಕುಗಳು ಇವು ವಿಮಾ ಕ್ಷೇತ್ರವನ್ನು ತೆರೆದಮುಕ್ತವಾದ ಬಗ್ಗೆ ಹಲವಾರು ಆತಂಕಗಳಿವೆ ಆದರೆ ಅವುಗಳಲ್ಲಿ ಹೆಚ್ಚಿನವು ತೆರೆದುಕೊಂಡಿಲ್ಲ ವಿಮಾ ಉತ್ಪನ್ನಗಳ ನುಗ್ಗುವಿಕೆಯನ್ನು ಹೆಚ್ಚಿಸುವುದು ಪ್ರೀಮಿಯಂ ಅನ್ನು ಉಳಿಸಿಕೊಳ್ಳುವುದು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸುವುದು ರಾಷ್ಟ್ರೀಯ ಆಸಕ್ತಿಯಾಗಿದೆ ಸ್ಪರ್ಧೆಯು ಗ್ರಾಹಕರ ಅಗತ್ಯತೆಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಅಭಿವೃದ್ಧಿಪಡಿಸುತ್ತದೆ ಮತ್ತು ಇದು ಮಾರುಕಟ್ಟೆ ಸ್ಥಳಕ್ಕಾಗಿ ಹೆಚ್ಚು ಕಸ್ಟಮೈಸ್ ಮಾಡಿದ ಉತ್ಪನ್ನಗಳಿಗೆ ಕಾರಣವಾಗುತ್ತದೆ ವಿಮಾ ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಬ್ಯಾಂಕುಗಳೊಂದಿಗೆ ಸಹಕರಿಸುತ್ತಿವೆ ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ಗಳನ್ನು ಪರಿಚಯಿಸುವ ಮೂಲಕ ಅವರು ಆನ್ಲೈನ್ ವಿಮೆಯೊಂದಿಗೆ ಬರುತ್ತಾರೆ ಅವರು ದಿನದಿಂದ ದಿನಕ್ಕೆ ಅಂಚೆಕಛೇರಿಗಳು ವಿಮೆ ಸೇವೆಗಳು ವಿತರನೆಗೆ ಅನೇಕ ಹೊಸ ವಾಹಿನಿಗಳೊಂದಿಗೆ ಸಹಯೋಗ ಮಾಡಬಹುದು ಮುಂದೆ ನಾವು ಮತ್ತೊಂದು ರೀತಿಯ ಹಣಕಾಸು ಸೇವೆಗಳಿಗೆ ಹೋಗುತ್ತೇವೆ ಅದು ಬ್ಯಾಂಕ್ ಮಾರ್ಕೆಟಿಂಗ್ ಮಾರುಕಟ್ಟೆ ಸಂಶೋಧನೆ ಮತ್ತು ಭಾರತೀಯ ಬ್ಯಾಂಕುಗಳು ಆದ್ದರಿಂದ ಮಾರ್ಕೆಟಿಂಗ್ ಅನ್ನು ಮಾಡಲು ಯಾವಾಗಲೂ ಬ್ಯಾಂಕ್ರ್ ತಮ್ಮಕಾರ್ಯವ್ಯಾಪ್ತಿಯಲ್ಲಿ ಇದೇ ಎಂದು ಪರಿಗಣಿಸಲಾಗಲಿಲ್ಲ ಆದಾಗ್ಯೂ ಉದಾರೀಕರಣದ ನಂತರ ಇದನ್ನು ಅವಿಭಾಜ್ಯ ನಿರ್ವಹಣಾ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಸಾಂಸ್ಥಿಕ ಉದ್ದೇಶವನ್ನು ಗಮನದಲ್ಲಿಟ್ಟುಕೊಂಡು ಗ್ರಾಹಕರ ಅಗತ್ಯತೆ ಮತ್ತು ಬಯಕೆಗಳನ್ನು ಪೂರೈಸಲು ಸೇವೆಗಳನ್ನು ಒದಗಿಸಲು ಸ್ಪರ್ಧಿಗಳಿಗಿಂತ ಹೆಚ್ಚಿನ ದಕ್ಷತೆಗೆ ಬ್ಯಾಂಕ್ ಮಾರ್ಕೆಟಿಂಗ್ ಎನ್ನುವುದು ಕಾರ್ಯಗಳ ಒಟ್ಟು ಮೊತ್ತವಾಗಿದೆ ಬ್ಯಾಂಕುಗಳ ವಾಣಿಜ್ಯ ಮತ್ತು ಸಾಮಾಜಿಕ ಉದ್ದೇಶವನ್ನು ಸಾಧಿಸಲು ಮಾರ್ಕೆಟಿಂಗ್ ಸಮಾನವಾಗಿ ಅನ್ವಯಿಸುತ್ತದೆ ಮಾರ್ಕೆಟಿಂಗ್ ಕಾರ್ಯ ಮಾರ್ಕೆಟಿಂಗ್ ಸಂಶೋಧನೆ ಬ್ಯಾಂಕ್ ಕಾರ್ಯನಿರ್ವಹಿಸುವ ಮಾರುಕಟ್ಟೆಯ ಮಾಹಿತಿಯೊಂದಿಗೆ ಮಾರ್ಕೆಟಿಂಗ್ ಪ್ರಾರಂಭವಾಗುತ್ತದೆ ಪರಿಣಾಮಕಾರಿ ಯೋಜನೆಗಾಗಿ ಇದು ಮಾರ್ಕೆಟಿಂಗ್ನ ಅತ್ಯಗತ್ಯ ಸಾಧನವಾಗಿದೆ ಇದು ಗ್ರಾಹಕರ ಅಗತ್ಯತೆಗಳು ಪ್ರತಿಸ್ಪರ್ಧಿ ಮಾಹಿತಿ ಮತ್ತು ಮಾರುಕಟ್ಟೆ ಪಾಲಿನ ಬಗ್ಗೆ ಸಂಶೋಧನೆಗಳನ್ನು ಒಳಗೊಂಡಿದೆ ಹೆಚ್ಚಿನ ಮಾರುಕಟ್ಟೆ ಸಂಶೋಧನಾ ಅಧ್ಯಯನಗಳನ್ನು ಆಂತರಿಕ ಬಳಕೆಗಾಗಿ ನಡೆಸಲಾಯಿತು ಮತ್ತು ಯಾವುದೇ ಔಪಚಾರಿಕ ವರದಿಗಳನ್ನು ಸಿದ್ಧಪಡಿಸಲಾಗಿಲ್ಲ ಉತ್ಪನ್ನ ಅಭಿವೃದ್ಧಿ ಗ್ರಾಹಕರ ಆರ್ಥಿಕ ಅಗತ್ಯವನ್ನು ಪೂರೈಸಲು ಸೂಕ್ತವಾದ ಉತ್ಪನ್ನಗಳನ್ನು ಬ್ಯಾಂಕುಗಳು ಅಭಿವೃದ್ಧಿಪಡಿಸಬೇಕು ಬ್ಯಾಂಕಿಂಗ್ ಸೇವೆಗಳ ಬೆಲೆ ಬೆಲೆ ನೀತಿ ಪ್ರಚಾರ ತಂತ್ರ ಮತ್ತು ವಿತರಣಾ ವ್ಯವಸ್ಥೆಯು ಭಾರತದ ಕೇಂದ್ರ ಬ್ಯಾಂಕ್ ಆಗಿರುವ ರಿಸರ್ವ್ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮಾರ್ಗಸೂಚಿಗಳ ಪ್ರಕಾರ ಇದೆ ಅದೇ ಸಮಯದಲ್ಲಿ ಗ್ರಾಹಕರನ್ನು ಉತ್ತಮವಾಗಿ ತೃಪ್ತಿಪಡಿಸುವ ಅವಕಾಶಗಳನ್ನು ಹುಡುಕುವುದು ಸಹ ಪ್ರತಿ ಬ್ಯಾಂಕ ಗಮನಹರಿಸಬೇಕು ಮಾರುಕಟ್ಟೆ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸುವುದು ಗ್ರಾಹಕರ ಪ್ರಜ್ಞೆ ಬಗ್ಗೆ ಸಿಬ್ಬಂದಿಗಳಿಗೆ ತರಬೇತಿಯ ಮೂಲಕ ಮಾರುಕಟ್ಟೆ ದೃಷ್ಟಿಕೋನವನ್ನು ಅಭಿವೃದ್ಧಿಪಡಿಸುವುದು ಬಹಳ ಮುಖ್ಯ ಬ್ಯಾಂಕ್ ಮಾರ್ಕೆಟಿಂಗ್ನ 7 ತುಣುಕುಗಳು ಯಾವುವು ಉತ್ಪನ್ನ ಯಾವುದು ಆದ್ದರಿಂದ ಇಲ್ಲಿ ಉತ್ಪನ್ನ ಹಾಗಾದರೆ ಠೇವಣಿ ಸಾಲ ಸಲಹಾ ಹೂಡಿಕೆ ಅಂತರರಾಷ್ಟ್ರೀಯ ಬ್ಯಾಂಕಿಂಗ್ ಡಿಮ್ಯಾಟ್ ಖಾತೆ ಆನ್ಲೈನ್online mobile banking ಮತ್ತು ಮೊಬೈಲ್ ಬ್ಯಾಂಕಿಂಗ್ ಮೊಬೈಲ್ ವ್ಯಾಲೆಟ್ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್credit debit card ಬ್ಯಾಂಕುಗಳಿಗೆ ಹಲವು ಉತ್ಪನ್ನಗಳಿವೆ ಎಂದು ನಾವು ನೋಡುತ್ತೇವೆ ಬೆಲೆ ಸಾಲ ತೆಗೆದುಕೊಂಡವರಿಗೆ ಬಡ್ಡಿದರಗಳು ಸಲಹಾ ಶುಲ್ಕ ಸೇವಾ ಶುಲ್ಕವನ್ನು ತೆಗೆದುಕೊಳ್ಳುವವರು ಮತ್ತು ಸ್ಥಳ ಸ್ಥಳವು ಔಟ್ಲೆಟ್ ಬ್ರಾಂಚ್ ಔಟ್ಲೆಟ್ ಎಟಿಎಂ ಆನ್ಲೈನ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಹಲವು ರೀತಿಯ ಬ್ಯಾಂಕುಗಳು ಇಂದಿನ ದಿನ ಮತ್ತು ಸಮಯಗಳಲ್ಲಿ ಅತ್ಯಂತ ಪ್ರಸ್ತುತವಾಗಿದೆ ಬ್ಯಾಂಕ್ ಮಾರ್ಕೆಟಿಂಗ್ನ 7 ತುಣುಕು ಆದ್ದರಿಂದ ಪ್ರಚಾರ ಜಾಹೀರಾತುಗಳಂತೆ ಟಿವಿ ರೇಡಿಯೋ ಚಲನಚಿತ್ರಗಳು ಪತ್ರಿಕೆ ಹೋರ್ಡಿಂಗ್ಗಳು ಮತ್ತು ನಿಯತಕಾಲಿಕೆಗಳು ಇವೆಲ್ಲವನ್ನೂ ಪ್ರಚಾರಕ್ಕಾಗಿ ಬಳಸಬಹುದು ರೋಡ್ ಶೋ ಜಾಗೃತಿ ಸೆಮಿನಾರ್ ಪ್ರಾಯೋಜಕತ್ವದಂತಹ ಪ್ರಚಾರ ನಂತರ ಉಡುಗೊರೆ ಕಾರ್ಡ್ಗಳು ರಿಯಾಯಿತಿ ಕ್ಯಾಶ್ ಬ್ಯಾಕ್ ಮತ್ತು ದೂರವಾಣಿಗಳು ಮೊಬೈಲ್ ಫೋನ್ಗಳ ಮೂಲಕ ವೈಯಕ್ತಿಕ ಮಾರಾಟ ಗ್ರಾಹಕರಿರುವರೆಡೆಗೆ ಗ್ರಾಹಕರನ್ನು ಭೇಟಿ ಮಾಡುವುದು ಮುಂತಾದ ಮಾರಾಟ ಪ್ರಚಾರದ ತಂತ್ರವಾಗಿದೆ ಸಿಬ್ಬಂದಿ ಮುಂಚೂಣಿ ಸಿಬ್ಬಂದಿ ಕಾರ್ಯಾಚರಣೆಯ ಸಿಬ್ಬಂದಿ ಮಾರಾಟ ತಂಡ ಮತ್ತು ಗ್ರಾಹಕ ಬೆಂಬಲ ತಂಡ ಜನರ ಸಿಬ್ಬಂದಿ ಪ್ರಕಾರಗಳಿಗೆ ಇವು ಮುಖ್ಯ ನಂತರ ಪ್ರಕ್ರಿಯೆ ಅದು ಖಾತೆಯನ್ನು ತೆರೆಯುತ್ತಿದೆ ಬ್ಯಾಂಕಿಂಗ್ ಸೇವೆಗಳು ಪ್ರತಿಕ್ರಿಯೆ ಪ್ರಕ್ರಿಯೆ ಇವು ಬ್ಯಾಂಕ್ ಮಾರ್ಕೆಟಿಂಗ್ನ 7 ಭಾಗಗಳ 7 ಭಾಗಗಳಾಗಿವೆ ಭೌತಿಕ ಸಾಕ್ಷ್ಯಗಳು ಮತ್ತೆ ಶಾಖೆ ಎಟಿಎಂ ಸಂಕೇತ ಜಾಹೀರಾತು ಫಲಕಗಳು ನೌಕರರ ಡ್ರೆಸ್ ಕೋಡ್ ಆದ್ದರಿಂದ ಬ್ಯಾಂಕ್ ಉನ್ನತ ಸೇವೆಗಳನ್ನು ಒದಗಿಸುತ್ತಿದೆ ಎಂದು ಗ್ರಾಹಕರಿಗೆ ಹೇಳುವ ಪುರಾವೆಗಳು ಇವು ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆಧುನಿಕ ಮಾರುಕಟ್ಟೆ ಜ್ಞಾನವನ್ನು ತಮ್ಮ ಅನುಕೂಲಕ್ಕೆ ಅಳವಡಿಸಿಕೊಳ್ಳುವಲ್ಲಿ ಭಾರತೀಯ ಮಾರುಕಟ್ಟೆ ವಲಯ ನಿಧಾನವಾಗಿದೆ ಮಾರ್ಕೆಟಿಂಗ್ ವ್ಯಾಪ್ತಿ ಮತ್ತು ಆಯಾಮ ಮತ್ತು ಮಾರುಕಟ್ಟೆ ಸಂಶೋಧನೆಯ ಮಹತ್ವದ ಬಗ್ಗೆ ಅವರಿಗೆ ಸ್ಪಷ್ಟವಾಗಿಲ್ಲ ಆದರೆ ತಾಂತ್ರಿಕ ಅಭಿವೃದ್ಧಿ ಮತ್ತು ಹೆಚ್ಚುತ್ತಿರುವ ಸ್ಪರ್ಧೆಯು ಬ್ಯಾಂಕುಗಳು ನವೀನ ಮಾರುಕಟ್ಟೆ ತಂತ್ರವನ್ನು ಅಳವಡಿಸಿಕೊಳ್ಳಲು ಒತ್ತಾಯಿಸಿದೆ ಈಗ ಬ್ಯಾಂಕುಗಳು ಇಂಟರ್ನೆಟ್ ಮೂಲಕ ಉತ್ತಮ ಸೇವೆಗಳನ್ನು ಒದಗಿಸುತ್ತಿವೆ ಆನ್ಲೈನ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಇವೆ ಆಗಿದೆ ಬ್ಯಾಂಕುಗಳು ಗ್ರಾಹಕರ ಸಂಪರ್ಕದಲ್ಲಿರಲು ಇವು ಹೊಸ ಚಾನಲ್ಗಳಾಗಿವೆ ಈಗ ಮತ್ತೊಂದು ರೀತಿಯ ಹಣಕಾಸು ಸೇವೆಗಳಿಗೆ ಬರುತ್ತಿದೆ ಅದು ವಸತಿ ಮತ್ತು ಆರ್ಥಿಕ ಮಧ್ಯವರ್ತಿ ಆದ್ದರಿಂದ ವಸತಿಗಳನ್ನು ಭಾರತ ಸರ್ಕಾರವು ಆದ್ಯತೆಯ ವಲಯವೆಂದು ಗುರುತಿಸಿದೆ ವಸತಿ ಮತ್ತು ವಸತಿ ಮಾರುಕಟ್ಟೆಗಳ ಅರ್ಥಶಾಸ್ತ್ರವನ್ನು ಇತ್ತೀಚೆಗೆ ಅಧ್ಯಯನ ಮಾಡಲಾಗಿದೆ ವಸತಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಮನೆಯ ಸಂಪತ್ತಿನ ಅತಿದೊಡ್ಡ ಘಟಕಗಳಲ್ಲಿ ಒಂದಾಗಿದೆ ಆದ್ದರಿಂದ ನೀತಿ ದೃಷ್ಟಿಕೋನವು ನೆಟ್ವರ್ಕಿಂಗ್ ಪರಿಕಲ್ಪನೆ ವಸತಿ ಹಣಕಾಸು ಒಂದು ಪ್ರಾಥಮಿಕ ಚಟುವಟಿಕೆಯಾಗಿ ಉಳಿದಿದ್ದರೂ ವಸತಿ ಹಣಕಾಸು ಸಂಸ್ಥೆಯು ನಿರ್ಣಾಯಕ ಗುಣಲಕ್ಷಣ ರಿಯಲ್ ಎಸ್ಟೇಟ್ ಮಾಹಿತಿಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ವರ್ಷಗಳ ಅನುಭವವು ಸೂಚಿಸುತ್ತದೆ ಅಲ್ಪಾವಧಿಯ ಬ್ರಿಡ್ಜಿಂಗ್ ಹಣಕಾಸು ಕ್ಷೇತ್ರದಲ್ಲಿ ಡೆವಲಪರ್ಗಳು ಮತ್ತು ಹಣಕಾಸು ಸಂಸ್ಥೆಗಳ ನಡುವಿನ ಎರಡನೇ ಪ್ರಮುಖ ಸಂಪರ್ಕ ಔಪಚಾರಿಕ ಹಣಕಾಸು ಸಂಸ್ಥೆಗಳು ಮತ್ತು ಅನೌಪಚಾರಿಕ ಸ್ಥಳೀಯ ಮಟ್ಟದ ನೆಟ್ವರ್ಕ್ಗಳ ನಡುವಿನ ಸಂಪರ್ಕವು ನಿರ್ಣಾಯಕವಾಗಿದೆ ಆದ್ದರಿಂದ ಸಾರಾಂಶವಾಗಿ ಉದಯೋನ್ಮುಖ ರಚನೆಯ ಆರಂಭಿಕ ಮೂಲಭೂತ ಅವಶ್ಯಕತೆಯು ಸಂಪನ್ಮೂಲ ನೆಲೆಗೆ ಪ್ರವೇಶವಾಗಿರುತ್ತದೆ ಭವಿಷ್ಯದ ವ್ಯವಸ್ಥೆಯು ಅದನ್ನು ಸಾಕಷ್ಟು ದೃಡವಾಗಿ ವಿನ್ಯಾಸಗೊಳಿಸಲಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳಬೇಕು ಮತ್ತು ವಸತಿ ಚಟುವಟಿಕೆಯ ನೈಜ ಅಭಿವೃದ್ಧಿಯ ಮೇಲೆ ಹೆಚ್ಚು ಶಾಶ್ವತ ಪರಿಣಾಮ ಬೀರುತ್ತದೆ ಮುಂದೆ ನಾವು ಮತ್ತೊಂದು ರೀತಿಯ ಹಣಕಾಸು ಸೇವೆಗಳಿಗೆ ಬರುತ್ತೇವೆ ಅದು ಪೋರ್ಟ್ಫೋಲಿಯೋಮ್ಯಾನೇಜ್ಮೆಂಟ್ ಸೇವೆ ಅಥವಾ ಸಂಕ್ಷಿಪ್ತವಾಗಿ ಪಿಎಂಎಸ್ ಆದ್ದರಿಂದ ಪೋರ್ಟ್ಫೋಲಿಯೋ ಸೇವೆಗಳ ಪರಿಚಯವು ಹೂಡಿಕೆದಾರರಿಗೆ ಆದಾಯವನ್ನು ಗರಿಷ್ಠಗೊಳಿಸುವ ಸಾಮಾನ್ಯ ಜವಾಬ್ದಾರಿಯೊಂದಿಗೆ ನೀಡುವ ಸೇವೆಗಳಾಗಿವೆ ಪೋರ್ಟ್ಫೋಲಿಯೋ ನಿರ್ವಹಣಾ ಸೇವೆಗಳು ಹೂಡಿಕೆದಾರರಿಗೆ ಒದಗಿಸಿದ ಸೇವೆಗಳನ್ನು ಉಲ್ಲೇಖಿಸುತ್ತವೆ ಇದರಲ್ಲಿ ಹೂಡಿಕೆದಾರರ ನಿಧಿಯನ್ನು ಗರಿಷ್ಠ ಫಲಿತಾಂಶಗಳಿಗಾಗಿ ಪರಿಣಾಮಕಾರಿಯಾಗಿ ಬಳಸುವ ಜವಾಬ್ದಾರಿಯನ್ನು ಏಜೆನ್ಸಿ ತೆಗೆದುಕೊಳ್ಳುತ್ತದೆ ಅನೇಕ ವಿಧದ ಪಿಎಂಎಸ್ಗಳಿವೆ ಮತ್ತು ಇದನ್ನು ಮೂಲತಃ 3 ಪ್ರಕಾರಗಳಾಗಿ ವಿಂಗಡಿಸಬಹುದು ಆದ್ದರಿಂದ ಈ ಪ್ರಕಾರಗಳು ಆರ್ಬಿಐ ಮಾರ್ಗಸೂಚಿಗೆ ಅನುಗುಣವಾಗಿರುತ್ತವೆ ಅದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಯಾಗಿದೆ ಮತ್ತು ಸುರಕ್ಷತೆ ಮತ್ತು ಹೂಡಿಕೆಗಳ ಲಾಭವನ್ನು ಖಾತರಿಪಡಿಸುವುದಿಲ್ಲ ಆದ್ದರಿಂದ ಈ ಪೋರ್ಟ್ಫೋಲಿಯೋ ಸೇವೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಅಪಾಯವಿದೆ ಆದರೆ ಅಪಾಯವನ್ನು ತೆಗೆದುಕೊಳ್ಳಲು ಸಿದ್ಧರಿರುವವರು ಅಥವಾ ಅವರು ಓದಲು ಸಿದ್ಧರಿರುವವರು ಈ ರೀತಿಯ ಸೇವೆಗಳನ್ನು ಪಡೆಯಲು ಸಿದ್ಧರಿದ್ದಾರೆ ವಿವಿಧ ವ್ಯಕ್ತಿಗಳ ಹೂಡಿಕೆಗಾಗಿ ಅವಲಂಬಿಸಿರಬೇಕು ಮತ್ತು ಅವರು ಗರಿಷ್ಠ ರಿಟರ್ನ್ ಆಫರ್ ಅನ್ನು ಹೇಗೆ ಪಡೆಯಬಹುದು ಆದ್ದರಿಂದ ವಿವೇಚನೆಯಿಲ್ಲದ ಪಿಎಂಎಸ್ ಈ ಸೇವೆಯು ತಮ್ಮ ನಿಧಿಯ ಬಳಕೆಯ ಬಗ್ಗೆ ತಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಯಸುವ ಹೂಡಿಕೆದಾರರನ್ನು ಗುರಿಯಾಗಿರಿಸಿಕೊಳ್ಳುತ್ತದೆ ನಂತರ ನಿಯೋಜಿತ ಹೂಡಿಕೆ ನಿರ್ವಹಣೆ ಇದೆ ಆದ್ದರಿಂದ ಈ ಸೇವೆಯಲ್ಲಿ ಕ್ಲೈಂಟ್ ತಮ್ಮ ಬಂಡವಾಳದ ನಿರ್ವಹಣೆಯನ್ನು ಸಂಸ್ಥೆಗೆ ಬಿಡುತ್ತದೆ ಮತ್ತು ಪೂರೈಕೆದಾರರಾದ ಐಚ್ಛಿಕ ಪಿಎಂಎಸ್ ಆರಂಭದಲ್ಲಿ ವಿವೇಚನೆಯಿಲ್ಲದ ಪಿಎಂಎಸ್ ಅನ್ನು ನೀಡುತ್ತದೆ ಮತ್ತು ಅದು ಪರಿಣತಿಯನ್ನು ಪಡೆದುಕೊಳ್ಳುತ್ತಿದ್ದಂತೆ ಇದು ಮೇಲೇ ಹೇಳಿದ ಯಾವುದೇ 2 ಪ್ರಕಾರವನ್ನು ಇಲ್ಲಿ ನೀಡಬಹುದು ಆದ್ದರಿಂದ ಗ್ರಾಹಕರು ತಮ್ಮ ಆಯ್ಕೆಗಳನ್ನು ಅವಲಂಬಿಸಿರುತ್ತಾರೆ ಸೇವಾ ಮಾರ್ಕೆಟಿಂಗ್ ಪರಿಣಾಮಗಳು ಮಾರುಕಟ್ಟೆಯಲ್ಲಿ ವ್ಯತ್ಯಾಸವನ್ನು ಸೃಷ್ಟಿಸಲು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಮತ್ತೆ 3 ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ ಒಂದು ಸೇವಾ ಕಾರ್ಯತಂತ್ರವನ್ನು ವಿನ್ಯಾಸಗೊಳಿಸುವುದು ಪಿಎಂಎಸ್ನ ಸೇವಾ ಕಾರ್ಯತಂತ್ರವು 2 ಪ್ರಮುಖ ನಿರೀಕ್ಷೆಗಳನ್ನು ವಿಶ್ವಾಸಾರ್ಹತೆ ಮತ್ತು ವೃತ್ತಿಪರ ಸಂಬಂಧವನ್ನು ಪೂರೈಸುವ ಗುರಿಯನ್ನು ಹೊಂದಿದೆ ಪಿಎಂಎಸ್ನ ಕಾರ್ಯತಂತ್ರವು ಒದಗಿಸಿದ ಸೇವೆ ಮತ್ತು ಗ್ರಾಹಕರ ಮೇಲೆ ಮಾತ್ರವಲ್ಲದೆ ಅದರ ಉದ್ಯೋಗಿಗಳತ್ತಲೂ ಗಮನಹರಿಸಬೇಕು ಪಿಎಂಎಸ್ನ ಟ್ಯಾಂಗಿಬ್ಲೈಸೇಶನ್ ಹೂಡಿಕೆದಾರರಲ್ಲಿ ಸಾಕಷ್ಟು ವಹಿವಾಟಿನ ನಂಬಿಕೆಯನ್ನು ಮೂಡಿಸಲು ಸಂಸ್ಥೆಯು ತಮ್ಮ ಸೇವೆಗಳನ್ನು ಸುಸಜ್ಜಿತ ಮಾಹಿತಿ ಸಂಸ್ಕರಣಾ ತಂತ್ರಜ್ಞಾನ ಸದಸ್ಯತ್ವ ಗುರುತಿಸುವಿಕೆ ಆವರಣದಲ್ಲಿನ ಪರಿಸರ ಮತ್ತು ಟಾನ್ಜಿಬಿಲೈಸಷನ್ ಪ್ರಕ್ರಿಯೆಯಂತಹ ಹಲವು ವಿಧಾನಗಳ ಮೂಲಕ ಸ್ಪಷ್ಟಪಡಿಸಬೇಕು ಅಭಿವೃದ್ಧಿಪಡಿಸುವ ಸೇವಾ ವ್ಯವಸ್ಥೆ ಪಿಎಂಎಸ್ ಕಾರ್ಯಾಚರಣಾ ವ್ಯವಸ್ಥೆಯಲ್ಲಿ 3 ಭಾಗಗಳು ಸಂಶೋಧನೆ ಮತ್ತು ವಿಶ್ಲೇಷಣೆ ಬ್ರೋಕರ್ ಮತ್ತು ಪಾಲನೆ ಕಾರ್ಯಗಳನ್ನು ಒಳಗೊಂಡಿದೆ ಪಿಎಂಎಸ್ನ ಯಶಸ್ಸು ದೃಡವಾದ ವಿಶ್ವಾಸಾರ್ಹ ಮತ್ತು ಸ್ನೇಹಯುತ ಬಳಕೆಯ ವ್ಯವಸ್ಥೆಯನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಮಾರ್ಕೆಟಿಂಗ್ ಮಿಶ್ರಣ ಮತ್ತೆ ಪಿಎಂಎಸ್ನ 7 ಪಿಗಳ ಪಾಲು ಬಾಂಡ್ಗಳು ಮ್ಯೂಚುವಲ್ ಫಂಡ್ಗಳು ಹೂಡಿಕೆ ಸಮಾಲೋಚನೆ ತೆರಿಗೆ ಲಾಭ ನಿಧಿ ಇತ್ಯಾದಿ ದಲ್ಲಾಳಿ ಸೇವಾ ತೆರಿಗೆ ಸ್ಟಾಂಪ್ ಡ್ಯೂಟಿ ಪಾಲನೆ ಶುಲ್ಕ ರಿಯಾಯಿತಿ ಸಂಸ್ಕರಣಾ ಶುಲ್ಕಗಳು ಇವು ಬೆಲೆಯ ಭಾಗ ಸ್ಥಳ ಇಂಟರ್ನೆಟ್ ಟೆಲಿಮಾರ್ಕೆಟಿಂಗ್ ದಲ್ಲಾಳಿಗಳು ಏಜೆಂಟರು ಮಾರಾಟ ಪಡೆ ಅದು ವಿತರಣೆಯಾಗಿದೆ ಪ್ರಚಾರ ಜಾಹೀರಾತು ನೇರ ಮಾರುಕಟ್ಟೆ ವೈಯಕ್ತಿಕ ಮಾರಾಟ ಸಾಮಾಜಿಕ ಮಾಧ್ಯಮ ಇದು ಪ್ರಚಾರದ ಭಾಗವಾಗಿದೆ ಜನರುpeople ನೌಕರರು ದಳ್ಳಾಲಿ ಗ್ರಾಹಕರ ಬೆಂಬಲ ಸಂಶೋಧನಾ ತಂಡ ಮಾರಾಟ ತಂಡ ಮತ್ತು ಗ್ರಾಹಕರು ಉದ್ಯೋಗಿಗಳು ಮತ್ತು ಏಜೆಂಟರು ಮತ್ತು ಇತರರೊಂದಿಗೆ ಸೇವೆಗಳನ್ನು ರಚಿಸುವವರು ಇವರು ಪ್ರಕ್ರಿಯೆ ಆಫ್ಲೈನ್ ಮತ್ತು ಆನ್ಲೈನ್ ಪ್ರಮಾಣಿತ ಅಥವಾ ಕಡಿಮೆ ಸಂಕೀರ್ಣ ಮತ್ತು ಭೌತಿಕ ಸಾಕ್ಷ್ಯ ದಾಖಲೆಗಳು ಕಚೇರಿ ಸ್ಥಳ ಕಚೇರಿ ಪರಿಸರ ಆದ್ದರಿಂದ ಇವುಗಳು ಜನರಿಗೆ ಸಾಕ್ಷ್ಯ ನೀಡುತ್ತವೆ ಏನಂದರೆ ಜನರು ಸಾಕಷ್ಟು ಸಂಪತ್ತನ್ನು ಹೊಂದಿದ್ದರೆ ಇವುಗಳು ಸಂಪತ್ತು ನಿರ್ವಹಣಾ ಸೇವೆಗಳನ್ನು ಇಲ್ಲಿ ಒದಗಿಸಲಾಗುತ್ತದೆ ಆದ್ದರಿಂದ ಸೇವಾಕೇಪ್ ಅನ್ನು ವಿನ್ಯಾಸಗೊಳಿಸಬೇಕು ಏಕೆಂದರೆ ಅದನ್ನು ನೋಡಿ ಜನರು ತಾವು ಶ್ರೀಮಂತರು ಮತ್ತು ಅವರು ಹೆಚ್ಚು ಶ್ರೀಮಂತರಾಗಬಹುದು ಭವಿಷ್ಯದಲ್ಲಿ ಎಂದು ಭಾವಿಸುತ್ತಾರೆ ಆದ್ದರಿಂದ ಪಿಎಂಎಸ್ ಉದ್ಯಮವು ಇಂದು ಒಂದು ಬೃಹತ್ ಜಿಗಿತವನ್ನು ಕಾಣಲಿದೆ ಸ್ಪರ್ಧೆಯು ಬೆಳೆದಂತೆ ಇದಕ್ಕೆ ಹೆಚ್ಚಿನ ಮೌಲ್ಯವರ್ಧನೆ ಮತ್ತು ಹೆಚ್ಚು ಕಸ್ಟಮೈಸ್ ಮಾಡಿದ ಸೇವೆಗಳು ಬೇಕಾಗುತ್ತವೆ ಇದನ್ನು ಸಾಧಿಸಲು ಪಿಎಂಎಸ್ ದೃಡವಾದ ಸೇವಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಮುಂದೆ ನಾವು ಮತ್ತೊಂದು ರೀತಿಯ ಹಣಕಾಸು ಸೇವೆಗಳಿಗೆ ಬರುತ್ತೇವೆ ಅದು ಅಪವರ್ತನೀಯ ಸೇವೆಗಳ ಮಾರ್ಕೆಟಿಂಗ್ ಆಗಿದೆ ಆದ್ದರಿಂದ ಅಪವರ್ತನವು ದೇಶೀಯ ಮತ್ತು ಅಂತರರಾಷ್ಟ್ರೀಯ ವ್ಯಾಪಾರದಲ್ಲಿ ಹಣಕಾಸು ಮತ್ತು ಕರಾರುಗಳ ಸಂಗ್ರಹವನ್ನು ಒಳಗೊಂಡಿರುವ ಹಣಕಾಸು ಸೇವೆಯಾಗಿದೆ ಇದು 4 ಮುಖ್ಯ ಕಾರ್ಯಗಳನ್ನು ಒಳಗೊಂಡಿದೆ ಬಿಲ್ಗಳ ಕರಾರು ಮತ್ತು ವ್ಯಾಪಾರ ಸಾಲದ ವಿರುದ್ಧ ಹಣಕಾಸು ಒದಗಿಸುವುದು ಮಾರಾಟದ ಲೆಡ್ಜರ್ ಆಡಳಿತದ ಜವಾಬ್ದಾರಿಗಳನ್ನು ವಹಿಸುವುದು ಗ್ರಾಹಕರಿಗೆ ಸಾಲ ವಿಮಾ ಸೌಲಭ್ಯವನ್ನು ಒದಗಿಸುವುದು ಸಂಬಂಧಿತ ಸಲಹಾ ಸೇವೆಗಳನ್ನು ನೀಡುತ್ತಿದೆ ಆದ್ದರಿಂದ ಇವೆಲ್ಲ ಅಪವರ್ತನೀಯ ಸೇವೆಗಳು ಆದ್ದರಿಂದ ಯಶಸ್ವಿ ಅಪವರ್ತನ ಸೇವೆಗಳನ್ನು ಪ್ರಾರಂಭಿಸಲು ಕೇವಲ ಒಂದು ಸಂಸ್ಥೆ ಮಾತ್ರ ಸಾಕಾಗುವುದಿಲ್ಲ ಎಂದು ಪ್ರಶಂಸಿಸಬೇಕಾಗಿದೆ ಉತ್ತಮ ನಿರ್ವಹಣೆಗಾಗಿ ಸರಿಯಾದ ನೀತಿ ಅಗತ್ಯವಿದೆ ಅದು ಈ ಸಮಸ್ಯೆಗಳನ್ನು ಹೊಂದಿದೆ ಆದ್ದರಿಂದ ರೀತಿಯ ಸೇವೆಗಳನ್ನು ನೀಡಬೇಕಾಗಿದೆ ಅಪವರ್ತನೀಯತೆಯ ಹಲವು ಮಾರ್ಪಾಡುಗಳು ಪ್ರಪಂಚದಾದ್ಯಂತ ಚಾಲ್ತಿಯಲ್ಲಿವೆ ಸಂಪನ್ಮೂಲ ಅಪವರ್ತನ ಸರಕುಪಟ್ಟಿ ರಿಯಾಯಿತಿ ಮತ್ತು ಏಜೆನ್ಸಿ ಅಪವರ್ತನದೊಂದಿಗೆ ಪೂರ್ಣ ಸೇವಾ ಅಪವರ್ತನ ಒಂದು ಸಮಯದಲ್ಲಿ ಎಲ್ಲಾ ಸೇವೆಗಳನ್ನು ಒದಗಿಸಲು ಸಾಧ್ಯವಿಲ್ಲದ ಕಾರಣ ನಿರ್ದಿಷ್ಟ ರೀತಿಯ ಸೇವೆಯನ್ನು ನೀಡುವುದು ಸಂಸ್ಥೆಗೆ ಸವಾಲಿನ ಕೆಲಸವಾಗಿದೆ ಮತ್ತು ಪ್ರತಿ ಸೇವೆಯು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಹೊಂದಿದೆ ವಿಧಿಸಬೇಕಾದ ಬೆಲೆ ಅಪವರ್ತನೀಯ ಸೇವೆಗಳ ಬೆಲೆ ಮುಖ್ಯವಾಗಿ 2 ಘಟಕಗಳನ್ನು ಒಳಗೊಂಡಿರುತ್ತದೆ ಆಡಳಿತಾತ್ಮಕ ವೆಚ್ಚ ಮತ್ತು ರಿಯಾಯಿತಿ ಶುಲ್ಕ ಬೆಲೆ ಸ್ಪರ್ಧಾತ್ಮಕವಾಗಿರಬೇಕು ಮತ್ತು ಲಾಭಾಂಶವನ್ನು ಸಹ ಒದಗಿಸಬೇಕು ಮಾರ್ಕೆಟಿಂಗ್ ಕಾರ್ಯತಂತ್ರಗಳ ಬಗ್ಗೆ ಸರಿಯಾದ ನಿರ್ಧಾರಕ್ಕೆ ಬರಲು ಅನುಕೂಲವಾಗುವಂತೆ ಅಪವರ್ತನೀಯ ಸಂಸ್ಥೆ ಮಾರುಕಟ್ಟೆಯನ್ನು ಅಧ್ಯಯನ ಮಾಡಬೇಕಾಗುತ್ತದೆ ಅಪವರ್ತನೀಯ ಸೇವೆಗಳ ಮಾರ್ಕೆಟಿಂಗ್ ಮೂಲಭೂತವಾಗಿ ಮಾರುಕಟ್ಟೆ ಗ್ರಾಹಕರು ಸ್ಪರ್ಧಿಗಳು ಮತ್ತು ಬೆಲೆಯ ಅಧ್ಯಯನವನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಮಗೆ ಮಾರುಕಟ್ಟೆ ಗ್ರಾಹಕ ಸ್ಪರ್ಧಿಗಳು ಮತ್ತು ಬೆಲೆ ಇದೆ ಇವು ಅಪವರ್ತನೀಯ ಸೇವೆಗಳ ಮಾರ್ಕೆಟಿಂಗ್ ಅಪವರ್ತನೀಯ ಸೇವೆಗಳ ಮಾರ್ಕೆಟಿಂಗ್ನ ಭಾಗವಾಗಿದೆ ಆದ್ದರಿಂದ ಅಪವರ್ತನೀಯ ಸೇವೆಗಳು ಭಾರತದಲ್ಲಿ ಪ್ರಕಾಶಮಾನವಾದ ನಿರೀಕ್ಷೆಯನ್ನು ಹೊಂದಿವೆ ಅವರ ಯಶಸ್ಸು ಹೆಚ್ಚಾಗಿ ಅಪವರ್ತನೀಯ ಸಂಸ್ಥೆ ತನ್ನ ಸೇವೆಗಳನ್ನು ಹೇಗೆ ನಿರ್ವಹಿಸುತ್ತದೆ ಮತ್ತು ಮಾರಾಟ ಮಾಡುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಸಂಸ್ಥೆಗಳು ಇರುವುದರಿಂದ ಮಾರುಕಟ್ಟೆಯ ವ್ಯಾಪ್ತಿ ಹೆಚ್ಚಾಗಿದೆ ಈ ಸೇವೆಗಳಿಂದ ಲಾಭ ಪಡೆಯಬಹುದು ಮ್ಯೂಚುವಲ್ ಫಂಡ್ ಮಾರ್ಕೆಟಿಂಗ್ ಎಂಬ ಮತ್ತೊಂದು ಪ್ರಮುಖ ರೀತಿಯ ಹಣಕಾಸು ಸೇವೆಗಳಿಗೆ ಬರುವುದು ಆದ್ದರಿಂದ ಕಳೆದ ಒಂದು ದಶಕದಲ್ಲಿ ವ್ಯಾಪ್ತಿ ಮತ್ತು ವಿಷಯದ ವಿಷಯದಲ್ಲಿ ಭಾರತೀಯ ಹಣಕಾಸು ಕ್ಷೇತ್ರದ ಗಮನಾರ್ಹ ವಿಸ್ತರಣೆ ಕಂಡುಬಂದಿದೆ ಮ್ಯೂಚುಯಲ್ ಫಂಡ್ಗಳು ಉಳಿತಾಯ ಮತ್ತು ಬಂಡವಾಳ ಮಾರುಕಟ್ಟೆಯ ನಡುವಿನ ಪ್ರಮುಖ ಕೊಂಡಿಯಾಗಿದೆ ವೈವಿಧ್ಯಮಯ ಹೂಡಿಕೆ ಹೂಡಿಕೆದಾರರ ಒಟ್ಟಾರೆ ಅಪಾಯವನ್ನು ಕಡಿಮೆ ಮಾಡುತ್ತದೆ ಸಾಮಾನ್ಯವಾಗಿ ಜನರು ಅಪಾಯದ ಕಾರಣ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಬಯಸುವುದಿಲ್ಲ ಮತ್ತು ಷೇರು ಮಾರುಕಟ್ಟೆ ಪ್ರವೃತ್ತಿಯ ಬಗ್ಗೆ ಅವರಿಗೆ ವಿರಳ ಜ್ಞಾನವಿದೆ ಆ ಜನರಿಗೆ ಮ್ಯೂಚುವಲ್ ಫಂಡ್ ಅತ್ಯುತ್ತಮ ಆಯ್ಕೆಯಾಗಿದೆ ಇದು ಹೂಡಿಕೆದಾರರ ಅಪಾಯವನ್ನು ವೈವಿಧ್ಯಗೊಳಿಸುತ್ತದೆ ಮತ್ತು ಕಡಿಮೆ ಮಾರುಕಟ್ಟೆ ಜ್ಞಾನದ ಅಗತ್ಯವಿರುತ್ತದೆ ಒಬ್ಬರು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಒಟ್ಟು ಮೊತ್ತ ಹೂಡಿಕೆ ಅಥವಾ ವ್ಯವಸ್ಥಿತ ಹೂಡಿಕೆ ಯೋಜನೆಯನ್ನು ಆಯ್ಕೆ ಮಾಡಬಹುದು ಮ್ಯೂಚುಯಲ್ ಫಂಡ್ನ ವಿಧಗಳು ವಿಮೋಚನೆ ಅವಧಿಯ ಆಧಾರದ ಮೇಲೆ ಆದ್ದರಿಂದ ಇದು ವಿಮೋಚನೆಯ ದಿನಾಂಕವಿಲ್ಲದೆ ಮುಕ್ತವಾಗಿದೆ ಮತ್ತು ಕ್ಲೋಸ್ ಎಂಡ್ ಅಂದರೆ ನಾವು ವಿಮೋಚನೆಯ ನಿಗದಿತ ದಿನಾಂಕವನ್ನು ಹೊಂದಿದ್ದೇವೆ ಆದ್ದರಿಂದ ಲಾಭದ ಆಧಾರದ ಮೇಲೆ ಈಕ್ವಿಟಿ ಫಂಡ್ಗಳು ಸ್ಥಿರ ಆದಾಯ ನಿಧಿಗಳು ಹಣ ಮಾರುಕಟ್ಟೆ ನಿಧಿಗಳು ಬ್ಯಾಲೆನ್ಸ್ ಫಂಡ್ ಇಂಡೆಕ್ಸ್ ಫಂಡ್ ಸ್ಪೆಷಾಲಿಟಿ ಫಂಡ್ ಮತ್ತು ಫಂಡನ ಫಂಡ್ ಇವೆ ಹಾಗಾದರೆ ಮ್ಯೂಚುಯಲ್ ಫಂಡ್ ಮಾರ್ಕೆಟಿಂಗ್ ಮಿಶ್ರಣದ ಅಂಶಗಳು ಯಾವುವು ಆದ್ದರಿಂದ ಇವು ಮತ್ತೆ ಮ್ಯೂಚುವಲ್ ಫಂಡ್ ಉದ್ಯಮದಲ್ಲಿ 7 ಪಿ ಗಳು ಆದ್ದರಿಂದ ನಮ್ಮಲ್ಲಿ ಉತ್ಪನ್ನ ಗುಣಮಟ್ಟ ವಿನ್ಯಾಸ ಮತ್ತು ಸೇವೆಗಳ ವ್ಯಾಪ್ತಿಯನ್ನು ಹೊಂದಿರಬೇಕು ಬೆಲೆ ಘಟಕಗಳ ಬೆಲೆ ಪ್ರೋತ್ಸಾಹಕ ದರ ಮತ್ತು ಏಜೆಂಟರು ಅಥವಾ ದಲ್ಲಾಳಿಗಳು ಮುಖ್ಯ ಸ್ಥಳ ಅವರು ಗ್ರಾಹಕರು ಅಥವಾ ಏಜೆಂಟರು ದಲ್ಲಾಳಿಗಳು ಮುಂತಾದ ಮಧ್ಯವರ್ತಿಗಳಿಗೆ ನಿರ್ದೇಶನ ನೀಡುತ್ತಾರೆ ಪ್ರಚಾರ ಜಾಹೀರಾತು ಮಿಶ್ರಣ ಇಂಟರ್ನೆಟ್ ರಸ್ತೆ ಪ್ರದರ್ಶನ ಇತ್ಯಾದಿ ಜನರು ಉದ್ಯೋಗಿಗಳು ದಳ್ಳಾಲಿ ಗ್ರಾಹಕರ ಬೆಂಬಲ ಪ್ರತಿಫಲ ಇತ್ಯಾದಿ ಪ್ರಕ್ರಿಯೆ ಆಫ್ಲೈನ್ ಮತ್ತು ಆನ್ಲೈನ್ ಪ್ರಮಾಣಿತ ಕಡಿಮೆ ಸಂಕೀರ್ಣ ಭೌತಿಕ ಪುರಾವೆಗಳು ದಾಖಲೆಗಳು ನೀತಿ ಪ್ರಮಾಣಪತ್ರ ಇವು ಭೌತಿಕ ಪುರಾವೆಗಳು ಆದ್ದರಿಂದ ಸಾರಾಂಶ ಉಳಿತಾಯ ಮಾರುಕಟ್ಟೆ ಬೆಳೆಯುತ್ತಿದೆ ಮತ್ತು ಮ್ಯೂಚುವಲ್ ಫಂಡ್ನ ಹಣಕಾಸು ಸೇವೆಗಳ ಅವಶ್ಯಕತೆಯಿದೆ ಪರಿಣಾಮಕಾರಿ ಮಾರ್ಕೆಟಿಂಗ್ ಸಂಶೋಧನೆ ಮತ್ತು ಅಪೇಕ್ಷಿತ ಗ್ರಾಹಕ ಸೇವೆಯಿಂದ ಬೆಂಬಲಿತವಾದ ಎಚ್ಚರಿಕೆಯಿಂದ ಉತ್ಪನ್ನ ಯೋಜನೆ ಮ್ಯೂಚುವಲ್ ಫಂಡ್ಗಳನ್ನು ಯಶಸ್ವಿಯಾಗಿ ಮಾರಾಟ ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ವಿವರಣೆಗಳಲ್ಲಿ ಅದು ಅಷ್ಟೆ ಇವೆಲ್ಲವನ್ನೂ ರವಿಶಂಕರ್ ಅವರ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಒಮ್ಮೆ ನೀವು ಆ ಪುಸ್ತಕವನ್ನು ಓದಿದರೆ ಈ ರೀತಿಯ ಸೇವೆಗಳ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಳ್ಳಬಹುದು ತುಂಬ ಧನ್ಯವಾದಗಳು ಇದು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ